ಈ ಮಾಡ್ಯೂಲ್ ಅಲ್ಲಿನ ಮುಂದಿನ ಉಪನ್ಯಾಸಕ್ಕೆ ಸುಸ್ವಾಗತ ಇದು ಬಯೋಮಾಲಿಕ್ಯೂಲ್ಸ್ ಮತ್ತು ಜೀವಕೋಶದ ರಚನೆ ಮತ್ತು ಅವುಗಳ ಕಾರ್ಯಕ್ಕೆ ಸಂಬಂಧವಾಗಿದೆ ಈ ಮಾಡ್ಯೂಲ್ ಅಲ್ಲಿ ನಾವು ಕಥೆಗಳ ವಿಷಯದಲ್ಲಿ ಪ್ರಗತಿ ಸಾಧಿಸುತ್ತಿದ್ದೇವೆ ನಾವು ನಮ್ಮ ಮೂರನೇ ಕಥೆ ಮತ್ತು ಕೆಲವು ಸೈಡ್ ಸೈಡ್ ಸ್ಟೋರಿಗಳಿಗೆ ಸೇರಿದ್ದೇವೆ ಮತ್ತು ಈ ಕಥೆಗಳ ಪರಿಣಾಮವಾಗಿ ನಾವು ಕೆಲವು ಮೂಲಭೂತ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ನಮ್ಮ ಮೊದಲ ಕಥೆಯು ಸೋಂಕಿನ ಬಗ್ಗೆ ಮತ್ತು ಹೀಗೆ ಎರಡನೇ ಕಥೆಯು ಬಯೋ ರಿಯಾಕ್ಟರ್ಗಳಲ್ಲಿನ ಷೇರ್ನ ಬಗ್ಗೆ ನಮಗೆ ಲಿಪಿಡ್ಗಳಿಗೆ ಕಾರಣವಾಯಿತು ಮತ್ತು ಲಿಪಿಡ್ಗಳು ಯಾವುವು ಮತ್ತು ಅಂತಹ ವಿಷಯಗಳು ಬಯೋಮಾಲಿಕ್ಯೂಲ್ಸ್ನ ಒಂದು ಪ್ರಮುಖ ವರ್ಗ ಮೂರನೆಯ ಕಥೆ ಏನೆಂದರೆ ಮೊಸರು ಏಕೆ ರೂಪುಗೊಳ್ಳುತ್ತದೆ ಅದು ನಮ್ಮನ್ನು ಕಾರ್ಬೋಹೈಡ್ರೇಟ್ಗಳಿಗೆ ಕರೆದೊಯ್ಯುತ್ತದೆ ಏಕೆಂದರೆ ಮೊಸರು ಆಮ್ಲ ರಚನೆಯಿಂದ ಪ್ರೋಟೀನ್ ಆಗ್ರಿಗೇಷನ್ನಿಂದ ಕಾರಣವಾಗುತ್ತದೆ ಕಾರ್ಬೋಹೈಡ್ರೇಟ್ಗಳು ಯಾವುವು ಬಯೋಮಾಲಿಕ್ಯೂಲ್ಸ್ನ ಎರಡನೇ ಪ್ರಮುಖ ವರ್ಗ ಮತ್ತು ನಾವು ಮೂರನೇ ಪ್ರಮುಖ ವರ್ಗವನ್ನು ತಲುಪುವ ಹಂತದಲ್ಲಿ ನಿಲ್ಲಿಸಿದ್ದೇವೆ ಬಯೋಮಾಲಿಕ್ಯೂಲ್ಸ್ನ ಪ್ರೋಟೀನ್ಗಳು ಪ್ರೋಟೀನ್ಗಳು ಅಥವಾ ಅಮೈನೋ ಆಮ್ಲ ಆಸಿಡ್ಗಳು ಎಂದು ನೀವು ಕರೆಯುತ್ತೀರಿ ಬಹಳ ಬೇಗ ವ್ಯತ್ಯಾಸ ತಿಳಿಯಲಿದೆ ಇದು ಬಯೋಮಾಲಿಕ್ಯೂಲ್ಸ್ನ ಮೂರನೇ ಪ್ರಮುಖ ವರ್ಗವಾಗಿದೆ ಸಂಪೂರ್ಣವಾಗಿ ನಾಲ್ಕು ಇವೆ ಆದ್ದರಿಂದ ಕೊನೆಯ ತರಗತಿಯಲ್ಲಿ ಕೊನೆಯ ಉಪನ್ಯಾಸದಲ್ಲಿ ನಾವು ಒಂದು ಹಂತದಲ್ಲಿ ಬಿಟ್ಟಿದ್ದೇವೆ ಆಣ್ವಿಕ ದೃಷ್ಟಿಕೋನದಿಂದ ಪ್ರೋಟೀನ್ ಎಂದರೇನು ಪ್ರೋಟೀನ್ಗಳು ಅಮೈನೋ ಆಸಿಡ್ಗಳ ಪಾಲಿಮರ್ಗಳಾಗಿವೆ ಸರಿ ಅದುವೇ ಪ್ರೋಟೀನ್ಗಳು ಅವು ಅಮೈನೋ ಆಸಿಡ್ಗಳ ಪಾಲಿಮರ್ಗಳಾಗಿವೆ ಮತ್ತು ಅಮೈನೋ ಆಸಿಡ್ ಎಂದರೇನು ಸರಿ ಇದು ತುಂಬಾ ಸರಳವಾಗಿದೆ ಈ ಅಮೈನೋ ಆಸಿಡ್ ತುಂಬಾ ಸರಳವಾಗಿದೆ ನೀವು ಆಲ್ಫಾ ಕಾರ್ಬನ್ ಆಟಮ್ ಅಲ್ಲಿ ಕೇಂದ್ರೀಯ ಕಾರ್ಬನ್ ಪರಮಾಣುವನ್ನು ಹೊಂದಿದ್ದೀರಿ ಇದನ್ನು ಅಮೈನೋ ಆಸಿಡ್ ಎಂದು ಕರೆಯಲಾಗುತ್ತದೆ ಸರಿ ಆದ್ದರಿಂದ ನೀವು ಇಲ್ಲಿ ಅಮೈನೋ ಗುಂಪನ್ನು ಹೊಂದಿದ್ದೀರಿ ಮತ್ತು ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ನ ಗುಂಪನ್ನು ಹೊಂದಿದ್ದೀರಿ ಆದ್ದರಿಂದ ಅಮೈನೋ ಆಸಿಡ್ ಅಮೈನೋ ಗುಂಪು ಇಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸಿರುವ NH2 ಆಗಿದೆ ಕಾರ್ಬಾಕ್ಸಿಲ್ ಗುಂಪು COOH ಆಗಿದ್ದು ಅದನ್ನು ಇಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ ಸರಿ ಆದ್ದರಿಂದ ಈ ಎರಡು ಕಾರ್ಬನ್ ಮಾಲಿಕ್ಯೂಲ್ನ ವಿರುದ್ಧ ತುದಿಗಳೊಂದಿಗೆ ಲಗತ್ತಿಸಲಾಗಿದೆ ಆಲ್ಫಾ ಕಾರ್ಬನ್ ಅಣು ಇಲ್ಲಿ ಹೆಚ್ಚುವರಿಯಾಗಿ ನೀವು ಇಲ್ಲಿ ಮೂರನೇಯಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಹೊಂದಿದ್ದೀರಿ ಮತ್ತು ಇಂಗಾಲದ ನಾಲ್ಕನೇ ಬಂಧವಾಗಿ R ಗುಂಪು ಎಂದು ಕರೆಯುತ್ತಾರೆ ಇಂಗಾಲದ ವೇಲೆನ್ಸಿ ನಾಲ್ಕು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಅಮೈನೋ ಗುಂಪು ಕಾರ್ಬಾಕ್ಸಿ ಗುಂಪು ಕಾರ್ಬಾಕ್ಸಿಲಿಕ್ ಆಸಿಡ್ ಗುಂಪುಗಳನ್ನು ಹೊಂದಿದ್ದೀರಿ ಆದ್ದರಿಂದ ಅಮೈನೋ ಆಸಿಡ್ ಅದರಿಂದ ಬರುತ್ತದೆ ಮತ್ತು ನೀವು H ಮತ್ತು ವಿವಿಧ R ಗುಂಪುಗಳನ್ನು ಹೊಂದಿದ್ದೀರಿ ಆದ್ದರಿಂದ R ಗುಂಪುಗಳಲ್ಲಿನ ವ್ಯತ್ಯಾಸಗಳು ವಿವಿಧ ರೀತಿಯ ಅಮೈನೋ ಆಸಿಡ್ಗಳಲ್ಲಿನ ವ್ಯತ್ಯಾಸಗಳಿಗೆ ಕಾರಣವಾಗುತ್ತವೆ ಸರಿ ಮತ್ತು ನೀವು ಈ ಅಮೈನೋ ಆಸಿಡ್ಗಳ ಪಾಲಿಮರ್ ಅನ್ನು ಹೊಂದಿದ್ದೀರಿ ನಂತರ ನೀವು ಪ್ರೋಟೀನ್ ಪಡೆಯುತ್ತೀರಿ ಅದನ್ನೇ ಇಲ್ಲಿ ವಿವರಿಸಲಾಗಿದೆ ಪಾಲಿಪೆಪ್ಟೈಡ್ ಒಂದು ಸಣ್ಣ ಸಣ್ಣ ಪ್ರೋಟೀನ್ ಎಂದು ನೀವು ಹೇಳಬಹುದು ಸರಿ ನಾವು ಸರಿಸುಮಾರು ಈಗ ಹೇಳೋಣ ಪಾಲಿಪೆಪ್ಟೈಡ್ ಪ್ರೋಟೀನ್ನ ಚಿಕ್ಕ ರೂಪವಲ್ಲದೆ ಬೇರೇನೂ ಅಲ್ಲ ಪ್ರೋಟೀನ್ ಹೇಗೆ ತಯಾರಿಸಲ್ಪಡುತ್ತದೆ ಎಂಬುದನ್ನು ವಿವರಿಸಲು ಪಾಲಿಪೆಪ್ಟೈಡ್ ರಚನೆಯನ್ನು ಇಲ್ಲಿ ನೀಡಲಾಗಿದೆ ನೀವು ಇಲ್ಲಿ ಗುರುತಿಸಬಹುದಾದಂತೆ ಇದು ಒಂದು ಅಮೈನೋ ಆಸಿಡ್ ಮತ್ತು R ಗುಂಪು CH2SH ಆಗಿರುತ್ತದೆ ಸರಿ ಇದು ಭೇಟಿಯಾದಾಗ ನಾವು ಹೇಳೋಣ ಇಲ್ಲಿ ಈ ಅಮೈನೋ ಆಸಿಡ್ನ ಮೇಲೆ ಕೇಂದ್ರೀಕರಿಸೋಣ ಇದು ಈಗಾಗಲೇ ಪೆಪ್ಟೈಡ್ ಬಂಧ ಎಂದು ಕರೆಯಲ್ಪಡುವ ಮೂಲಕ ಮತ್ತೊಂದು ಅಮೈನೋ ಆಸಿಡ್ಗೆ ಸಂಯೋಜಿಸಲ್ಪಟ್ಟಿದೆ ಈ ಅಮೈನೋ ಆಸಿಡ್ ಮತ್ತು ಈ ಅಮೈನೋ ಆಸಿಡ್ನ ನಡುವಿನ ಪರಸ್ಪರ ಕ್ರಿಯೆಯನ್ನು ನೋಡೋಣ ಇದು ಈ ಕಾರ್ಬನ್ ಪರಮಾಣು COOH ಗುಂಪನ್ನು ಹೊಂದಿದೆ ಇಲ್ಲಿ NH2 ಗುಂಪು ವಾಸ್ತವವಾಗಿ ಪೆಪ್ಟೈಡ್ ಬಂಧದ ಮೂಲಕ ಇತರ ಅಮೈನೋ ಆಸಿಡ್ಗೆ ಬಂಧಿತವಾಗಿದೆ ಇಲ್ಲಿ H ಗುಂಪು ಮತ್ತು ಈ ಸಂದರ್ಭದಲ್ಲಿ R ಗುಂಪು ಇಲ್ಲಿ ಆರೊಮ್ಯಾಟಿಕ್ ರಿಂಗ್ನಾದ್ಯಂತ ಬೆಂಜೀನ್ ಅಡ್ಡಲಾಗಿ CH2 OH ಆಗಿರುತ್ತದೆ ಆದ್ದರಿಂದ ಇವೆರಡೂ ಇಲ್ಲಿ COOH ನ ಈ OH ಮತ್ತು ಇಲ್ಲಿ NH2 ನ ಈ H ಸಂವಹಿಸಿದಾಗ ಸಾಂದ್ರೀಕರಣಗೊಂಡಾಗ ನೀರು ಹೊರಬರುತ್ತದೆ ಮತ್ತು ಅದು ಇಲ್ಲಿ CN ಬಂಧದ ರಚನೆಗೆ ಕಾರಣವಾಗುತ್ತದೆ ಇದು ಮತ್ತು ಇದರ ನಡುವಿನ ಬಾಂಡ್ ಅನ್ನು ಪೆಪ್ಟೈಡ್ ಬಾಂಡ್ ಎಂದು ಕರೆಯಲಾಗುತ್ತದೆ ಸರಿಯೇ ಈ ಕಾರ್ಬನ್ ಕಾರ್ಬಾಕ್ಸಿಲಿಕ್ ಆಸಿಡ್ NH2 ಇದು ಬೆನ್ನೆಲುಬನ್ನು ರೂಪಿಸುತ್ತದೆ ಮತ್ತು ಈ ವಿವಿಧ R ಗುಂಪುಗಳು ಈ ವಿವಿಧ ಅಮೈನೋ ಆಸಿಡ್ಗಳ ಭಾಗವಾಗಿ ಈ ಪ್ರೋಟೀನ್ ಅಣುವಿನ ಸೈಡ್ ಚೈನ್ಗಳು ಎಂದು ಕರೆಯಲ್ಪಡುತ್ತವೆ ಮತ್ತು ಇಲ್ಲಿ ಅಮೈನೋ ಗುಂಪಿನ ಒಂದು ಮುಕ್ತ ಅಂತ್ಯ ಇರಬೇಕು ಎಂದು ನೋಡುವುದು ತುಂಬಾ ಸುಲಭ ಸರಿ ದೊಡ್ಡದಾದ ಮತ್ತು ದೊಡ್ಡದಾದ ಪಾಲಿಪೆಪ್ಟೈಡ್ ಚೈನ್ಗಳು ಮತ್ತು ಪ್ರೋಟೀನ್ಗಳು ಮತ್ತು ಮುಂತಾದವುಗಳನ್ನು ರೂಪಿಸಲು ವಿವಿಧ ಅಮೈನೋ ಆಸಿಡ್ಗಳ ಬೆಳವಣಿಗೆಯು ಈ ರೀತಿಯಲ್ಲಿ ಸಂಭವಿಸುತ್ತದೆ ಎಂದು ನೀವು ಭಾವಿಸಿದರೆ ನೀವು ಯಾವುದೇ ಪ್ರೊಟೀನ್ ಹೊಂದಿದ್ದರೆ ಒಂದು ಉಚಿತ ಅಮೈನೋ ಅಂತ್ಯವನ್ನು ಹೊಂದಿರುತ್ತದೆ ಸರಿ ಇದನ್ನು N ಟರ್ಮಿನಸ್ ಎಂದು ಕರೆಯಲಾಗುತ್ತದೆ ಮತ್ತು ಒಂದು ಫ್ರೀ ಕಾರ್ಬಾಕ್ಸಿಲ್ ಅಂತ್ಯ ಕಾರ್ಬಾಕ್ಸಿಲಿಕ್ ಆಸಿಡ್ನ ಅಂತ್ಯವನ್ನು C ಟರ್ಮಿನಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರೋಟೀನ್ C ಟರ್ಮಿನಸ್ ಮತ್ತು N ಟರ್ಮಿನಸ್ ಅನ್ನು ಹೊಂದಿರುತ್ತದೆ ಇದು ವಿವಿಧ ಪೆಪ್ಟೈಡ್ ಬಾಂಡ್ಗಳು ಮತ್ತು ಕಾರ್ಬನ್ ಪರಮಾಣುಗಳನ್ನು ಒಳಗೊಂಡಿರುವ ಬೆನ್ನೆಲುಬನ್ನು ಹೊಂದಿರುತ್ತದೆ ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಲಿಕ್ಯೂಲ್ಗಳು ಮತ್ತು ಹೀಗೆ ಹಲವು ಮತ್ತು ಪ್ರತಿ ಅಮೈನೋ ಆಸಿಡ್ R ಗುಂಪಿನ ಭಾಗವಾಗಿರುವ ಸೈಡ್ ಚೈನ್ಗಳು ಪ್ರೋಟೀನ್ ಅನ್ನು ರೂಪಿಸುತ್ತವೆ ವಿವಿಧ ಅಮೈನೋ ಆಸಿಡ್ಗಳಿಂದ ಪ್ರೋಟೀನ್ ಅನ್ನು ಹೀಗೆ ತಯಾರಿಸಲಾಗುತ್ತದೆ ಇಪ್ಪತ್ತು R ಗುಂಪುಗಳಿವೆ ಅದು ಪ್ರಕೃತಿಯಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಆದ್ದರಿಂದ ಪ್ರಕೃತಿಯಲ್ಲಿ 20 ವಿವಿಧ ರೀತಿಯ ಅಮೈನೋ ಆಸಿಡ್ಗಳಿವೆ ಸರಿ ಇತರ ರೀತಿಯ ಅಮೈನೋ ಆಸಿಡ್ಗಳು ಇರಬಹುದು ಆದರೆ ಅವು ನೈಸರ್ಗಿಕವಾಗಿ ಸಂಭವಿಸುವ ಅಮೈನೋ ಆಸಿಡ್ಗಳಲ್ಲ ಆದ್ದರಿಂದ ಪ್ರೋಟೀನ್ಗಳಲ್ಲಿ 20 ವಿವಿಧ ರೀತಿಯ ಅಮೈನೋ ಆಸಿಡ್ಗಳಿವೆ ಅವು ಮೂಲಭೂತವಾಗಿ ಅಮೈನೋ ಆಸಿಡ್ಗಳ ಪಾಲಿಮರ್ಗಳಾಗಿವೆ ಇಲ್ಲಿ ಈ R ಗುಂಪಿನ ಸ್ವರೂಪವನ್ನು ಅವಲಂಬಿಸಿ ಇದನ್ನು ಈ ವಿವಿಧ ಹೇಡ್ಗಳ ಕೆಳಗೆ ಈ ಗುಂಪು ಮಾಡಲಾಗಿದೆ ಸರಿ R ಗುಂಪು ನಾನ್ ಪೋಲಾರ್ ಗುಂಪಾಗಿದ್ದರೆ ಅದನ್ನು ಈ ಹೇಡ್ನ ಕೆಳಗೆ ಗುಂಪು ಮಾಡಲಾಗುತ್ತದೆ ಉದಾಹರಣೆಗೆ ಈ H ಗುಂಪು CH3 ಗುಂಪು CH3 ಮತ್ತು ಹೀಗೆ ಇಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಅದು ಪರವಾಗಿಲ್ಲ ಈಗ ಹೆಸರುಗಳ ಬಗ್ಗೆ ಚಿಂತಿಸಬೇಡಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇವೆಲ್ಲವೂ ನಾನ್ ಪೋಲಾರ್ ಗುಂಪುಗಳು R ಗುಂಪುಗಳು ಮತ್ತು ಆದ್ದರಿಂದ ಅವುಗಳನ್ನು ಇದರ ಅಡಿಯಲ್ಲಿ ಗುಂಪು ಮಾಡಲಾಗಿದೆ ಅಮೈನೋ ಆಸಿಡ್ಗಳ ಸಂಖ್ಯೆಯನ್ನು ಎಣಿಸೋಣ 20 ರಲ್ಲಿ ಒಂಬತ್ತು ಅಮೈನೋ ಆಸಿಡ್ಗಳು ನಾನ್ ಪೋಲಾರ್ R ಗುಂಪುಗಳೊಂದಿಗೆ ಪೋಲಾರ್ R ಗುಂಪುಗಳು ಇರಬಹುದು ಉದಾಹರಣೆಗೆ ಸೆರಿನ್ಗಾಗಿ CH2OH CH CH3OH ಇದು ಥ್ರೋನೈನ್ ಮತ್ತು ಹೀಗೆ ಹಲವು ಇವೆಲ್ಲವೂ ಪೋಲಾರ್ ಕಡೆಯ ಗುಂಪಿನೊಂದಿಗೆ ಅಮೈನೋ ಆಸಿಡ್ಗಳಾಗಿವೆ ಮತ್ತು ಇದನ್ನು ಆಮ್ಲೀಯ ಮತ್ತು ಮೂಲಭೂತವಾದ ಅಡ್ಡ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಅವು ಆಮ್ಲೀಯ ಮತ್ತು ಬೇಸಿಕ್ ಅವು ವಿದ್ಯುತ್ ಆಗಿರಬೇಕಾದರೆ ವಿದ್ಯುತ್ ಚಾರ್ಜ್ಡ್ ಗುಂಪುಗಳು ಆಸ್ಪರ್ಟಿಕ್ ಆಸಿಡ್ ಮೇಲೆ ಇರುತ್ತವೆ ಮತ್ತು ಗ್ಲುಟಾಮಿಕ್ ಆಸಿಡ್ ಮತ್ತು ಮೂಲಭೂತವಾಗಿ ಬೇಸಿಕ್ ಗುಂಪುಗಳು ಲೈಸಿನ್ ಅರ್ಜಿನೈನ್ ಮತ್ತು ಹಿಸ್ಟಿಡಿನ್ ಮೇಲೆ ಇರುತ್ತವೆ ಇಲ್ಲಿ ವಿವರಗಳ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ನಾನು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿದ್ದೇನೆ ಮತ್ತು ಅಗತ್ಯವಿದ್ದಾಗ ನಾವು ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಪ್ರತ್ಯೇಕ ಅಮೈನೋ ಆಸಿಡ್ಗಳನ್ನು ನೋಡಬಹುದು ಮತ್ತು ಅವುಗಳ ಗುಣಲಕ್ಷಣಗಳನ್ನು ನೋಡಬಹುದು ಆದರೆ ಇವುಗಳು ಪ್ರೋಟೀನ್ಗಳ ಗುಣಲಕ್ಷಣಗಳನ್ನು ನಿರ್ಧರಿಸುವ ಅಡ್ಡ ಗುಂಪುಗಳ ಗುಣಲಕ್ಷಣಗಳಾಗಿವೆ ಆದ್ದರಿಂದ ನಾವು ನಾನ್ ಪೋಲಾರ್ ಗುಂಪುಗಳೊಂದಿಗೆ ಅಮೈನೋ ಆಮ್ಲಗಳನ್ನು ನೋಡಿದ್ದೇವೆ ಪೋಲಾರ್ ಗುಂಪುಗಳೊಂದಿಗೆ ಅಮೈನೋ ಆಸಿಡ್ಗಳನ್ನು ಮತ್ತು ಆಮ್ಲೀಯ ಅಥವಾ ಮೂಲಭೂತವಾಗಿರಬಹುದಾದ ವಿದ್ಯುತ್ ಚಾರ್ಜ್ಡ್ ಗುಂಪುಗಳನ್ನು ನಾವು ನೋಡಿದ್ದೇವೆ ಅದು ಸಾಕಷ್ಟು ಒಳ್ಳೆಯದು ಸದ್ಯಕ್ಕೆ ಬೇರೆ ಯಾವುದರ ಬಗ್ಗೆಯೂ ಚಿಂತಿಸಬೇಡಿ ನೀವು ಯಾವುದೇ ಹೆಸರನ್ನು ನೆನಪಿಟ್ಟುಕೊಳ್ಳಬೇಕಾಗಿಲ್ಲ ಅದರ ಬಗ್ಗೆ ಚಿಂತಿಸಬೇಡಿ ಆದ್ದರಿಂದ ಇದು ಉದಾಹರಣೆಯಾಗಿದೆ ನೀರಿನ ಪರಿಸರದಲ್ಲಿ ಅಮೈನೋ ಆಸಿಡ್ಗಳ ಪಾಲಿಮರ್ನ ಉದಾಹರಣೆ ಲೈಸೋಜೈಮ್ನ ಸ್ಪೇಸ್ ಫಿಲ್ಲಿಂಗ್ ಮೊಡೆಲ್ ನೀರಿನ ಪರಿಸರ ಇದು ನೀರಿನಿಂದ ಆವೃತವಾಗಿದೆ ಅದು ನೀರಿನಲ್ಲಿರಬೇಕು ಈ ಲೈಸೋಜೈಮ್ ಇದು ವಾಸ್ತವವಾಗಿ ಸಲೈವ ಕಣ್ಣೀರು ಮತ್ತು ಮುಂತಾದವುಗಳಲ್ಲಿ ಕಂಡುಬರುವ ಪ್ರೋಟೀನ್ ಆಗಿದೆ ಮತ್ತು ಇದು ಬ್ಯಾಕ್ಟೀರಿಯಾದ ಜೀವಕೋಶದ ಗೋಡೆಯನ್ನು ಸಹ ಒಡೆಯುತ್ತದೆ ಅಮೈನೋ ಆಸಿಡ್ಗಳ ಸ್ವಭಾವವು ವಾಸ್ತವವಾಗಿ ಪ್ರೋಟೀನ್ಗಳ ಸ್ವರೂಪವನ್ನು ನಿರ್ಧರಿಸುತ್ತದೆ ಹಿಮೋಗ್ಲೋಬಿನ್ ವಿಷಯದಲ್ಲಿ ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಹಿಮೋಗ್ಲೋಬಿನ್ ವಿವಿಧ ಅಮೈನೋ ಆಸಿಡ್ಗಳನ್ನು ಒಳಗೊಂಡಿದೆ ಇಲ್ಲಿ ಅಮೈನೋ ಆಸಿಡ್ಗಳ ದೀರ್ಘ ಸರಪಳಿಯು ಪೆಪ್ಟೈಡ್ ಬಾಂಡ್ಗಳಿಂದ ಒಟ್ಟಿಗೆ ಸಂಪರ್ಕ ಹೊಂದಿದೆ ಸರಿ ಇವುಗಳಲ್ಲಿ ಕೆಲವನ್ನು ಇಲ್ಲಿ ನೀಡಲಾಗಿದೆ ವ್ಯಾಲಿನ್ ಹಿಸ್ಟಿಡಿನ್ ಲ್ಯೂಸಿನ್ ಥ್ರೆಯೋನೈನ್ ಪ್ರೋಲಿನ್ ಗ್ಲುಟಾಮಿನ್ ಗ್ಲುಟಾಮಿಕ್ ಆಸಿಡ್ ಮತ್ತು ಇದರಿಂದಾಗಿ ಇದು ವಿವಿಧ ಘಟಕಗಳನ್ನು ರೂಪಿಸುತ್ತದೆ ಮತ್ತು ನಾಲ್ಕು ಘಟಕಗಳು ಅಗತ್ಯವಿದೆ ಹಿಮೋಗ್ಲೋಬಿನ್ ಅಣುವನ್ನು ರೂಪಿಸಲು ಒಟ್ಟಿಗೆ ಸೇರಿಕೊಳ್ಳಿ ಮತ್ತು ಅದು ಸರಿಯಾಗಿ ಫೋಲ್ಡ್ಗಳಾಗಿದ್ದರೆ ನಾವು ಈ ಫೋಲ್ಡಿಂಗ್ ಮತ್ತು ಇತರ ಎಲ್ಲಾ ವಿಷಯಗಳಿಗೆ ನಂತರ ಬರುತ್ತೇವೆ ಅದು ಸರಿಯಾಗಿ ಫೋಲ್ಡಿಂಗ್ ಇದ್ದರೆ ಅದು ತನ್ನ ಕೆಲಸವನ್ನು ಸರಿಯಾಗಿ ಮಾಡುತ್ತದೆ ಸರಿ ಇದು ಸರಿಯಾಗಿ ಫೋಲ್ಡಿಂಗ್ ಎಂದರೆ ಹಿಮೋಗ್ಲೋಬಿನ್ ಅನ್ನು ಸಾಗಿಸಬಲ್ಲ ಫಂಕ್ಷನಲ್ ರೆಡ್ ಬ್ಲಡ್ ಸೆಲ್ ಏನಾಗುತ್ತದೆ ಸರಿ ಇಲ್ಲಿ ಅಮೈನೋ ಆಸಿಡ್ನ ಅನುಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬಂದರೆ ಉದಾಹರಣೆಗೆ ಆರನೇ ಸ್ಥಾನದಲ್ಲಿರುವ ಈ ಗ್ಲುಟಾಮಿಕ್ ಆಸಿಡ್ ಅನ್ನು ಬೇರೆ ಯಾವುದಾದರು ಸ್ಥಾನಕ್ಕೆ ಬದಲಾಯಿಸಲಾಗಿದೆ ಆಗ ನಮಗೆ ಕಾಯಿಲೆ ಬರುತ್ತದೆ ನಮಗೆ ಸಿಕಲ್ ಸೆಲ್ ಅನೀಮಿಯಾ ಎಂದು ಕರೆಯುತ್ತಾರೆ ಅಲ್ಲವೇ ನಾವು ಸಿಕಲ್ ಸೆಲ್ ಅನೀಮಿಯಾವನ್ನು ಪಡೆಯಲು ಒಂದೇ ಕಾರಣ ಆರನೇ ಸ್ಥಾನದಲ್ಲಿರುವ ಈ ಗ್ಲುಟಾಮಿಕ್ ಆಸಿಡ್ ಅನ್ನು ಮತ್ತೊಂದು ಅಮೈನೋ ಆಸಿಡ್ ನಿಂದಾ ಬದಲಾಯಿಸಲಾಗಿದೆ ಅದರಿಂದ ಏನಾಗುತ್ತದೆ ಅದರ ಪರಿಣಾಮವಾಗಿ ಏನಾಗುತ್ತದೆ ಇದರ ಪರಿಣಾಮವಾಗಿ ನಾವು ರೋಗವನ್ನು ಪಡೆಯುತ್ತೇವೆ ಅದು ಏಕೆ ಸಂಭವಿಸುತ್ತದೆ ಅದು ಏಕೆಂದರೆ ಪ್ರೋಟೀನ್ನ ವಿವಿಧ ಭಾಗಗಳು ಪ್ರೋಟೀನ್ ಅಲ್ಲಿರುವ ವಿವಿಧ ಅಮೈನೋ ಆಸಿಡ್ಗಳ ನಡುವೆ ಸಾಕಷ್ಟು ಪರಸ್ಪರ ಕ್ರಿಯೆ ನಡೆಯುತ್ತದೆ ಸರಿ ಅಮೈನೋ ಆಸಿಡ್ಗಳು ಅಮೈನೋ ಆಸಿಡ್ಗಳ ಅಡ್ಡ ಗುಂಪುಗಳು ತುಂಬಾ ವಿಭಿನ್ನವಾಗಿರಬಹುದು ಎಂದು ನಾವೆಲ್ಲರೂ ನೋಡಿದ್ದೇವೆ ಅವುಗಳು ತಮ್ಮ ರಾಸಾಯನಿಕ ಸ್ವಭಾವವನ್ನು ಅವಲಂಬಿಸಿ ಪರಸ್ಪರ ಸಂವಹನ ನಡೆಸಬಹುದು ಮತ್ತು ನೀವು ಅಮೈನೋ ಆಸಿಡ್ಗಳ ದೀರ್ಘ ಸರಪಳಿಯನ್ನು ಹೊಂದಿದ್ದೀರಿ ಆದ್ದರಿಂದ ಇಲ್ಲಿ ಒಂದು ಬದಿಯ ಸರಪಳಿಯಲ್ಲಿ ಒಂದು ಅಮೈನೋ ಆಸಿಡ್ ಮತ್ತೊಂದು ಬದಿಯ ಸರಪಳಿಯನ್ನು ಇಲ್ಲಿ ಆಕರ್ಷಕವಾಗಿ ಕಾಣಬಹುದು ಮತ್ತು ಅದರ ಪರಿಣಾಮವಾಗಿ ಅದು ಇಲ್ಲಿ ಸಂವಹನ ಮಾಡಲು ಪ್ರಾರಂಭಿಸುತ್ತದೆ

ಸಂಪೂರ್ಣ ಪ್ರೋಟೀನ್ ಅನ್ನು ಇಲ್ಲಿ ಬಗ್ಗಿಸಿ ಸರಿ ಪ್ರೋಟೀನ್ನ ಈ ಭಾಗವು ಬಾಗುತ್ತದೆ ಏಕೆಂದರೆ ಈ ಬದಿಯ ಗುಂಪು ಈ ಗುಂಪಿನೊಂದಿಗೆ ಸಂವಹನ ನಡೆಸಲು ಬಯಸುತ್ತದೆ ಸರಿಯೇ ಮತ್ತು ಅದು ಸ್ವತಃ ಪ್ರೋಟೀನ್ ಫೋಲ್ಡಿಂಗ್ಗೆ ಕಾರಣವಾಗುತ್ತದೆ ಸರಿ ಅಡ್ಡ ಗುಂಪುಗಳ ನಡುವಿನ ರಾಸಾಯನಿಕ ಪರಸ್ಪರ ಕ್ರಿಯೆಯ ಅಗತ್ಯತೆಯಿಂದಾಗಿ ಇದು ಸ್ವಯಂಪ್ರೇರಿತವಾಗಿ ಸಂಭವಿಸುತ್ತದೆ ಮತ್ತು ಈ ಫೋಲ್ಡಿಂಗ್ ವಿವಿಧ ಅಡ್ಡ ಸರಪಳಿಗಳಿಂದಾಗಿ ಅದು ಫೋಲ್ಡಿಂಗ್ನ ವಿಧಾನ ಮತ್ತು ಇತ್ಯಾದಿಗಳು ಪ್ರೋಟೀನ್ಗೆ ಅದರ ಕಾರ್ಯವನ್ನು ನೀಡುತ್ತದೆ ಅದು ಸರಿಯಾಗಿ ಫೋಲ್ಡಿಂಗ್ ಆಗದಿದ್ದರೆ ಪ್ರೋಟೀನ್ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಇಲ್ಲಿ ಏನಾಗುತ್ತದೆ ಸಾಮಾನ್ಯ ಹಿಮೋಗ್ಲೋಬಿನ್ ಸಂದರ್ಭದಲ್ಲಿ ಅದು ಹಿಮೋಗ್ಲೋಬಿನ್ ಅನ್ನು ಸಾಗಿಸಲು ಸರಿಯಾಗಿ ಫೋಲ್ಡ್ ಆಗುತ್ತದೆ ಮತ್ತು ನೀವು ಫಂಕ್ಷನಲ್ ರೆಡ್ ಬ್ಲಡ್ ಸೆಲ್ ಅನ್ನು ಹೊಂದಿದ್ದೀರಿ ಇಲ್ಲಿ ಕೇವಲ ಒಂದು ಬದಲಾವಣೆ ಗ್ಲುಟಾಮಿಕ್ ಆಸಿಡ್ ಇತರ ಕೆಲವು ಅಮೈನೋ ಆಸಿಡ್ ಗಳಿಗೆ ಹೋಗುತ್ತದೆ ರಚನೆಯನ್ನು ಬದಲಾಯಿಸುತ್ತದೆ ಹಿಮೋಗ್ಲೋಬಿನ್ ಪ್ರೋಟೀನ್ನ ಫೋಲ್ಡಿಂಗ್ ಅನ್ನು ಬದಲಾಯಿಸುತ್ತದೆ ಮತ್ತು ಆ ಮೂಲಕ ಹಿಮೋಗ್ಲೋಬಿನ್ ಪ್ರೋಟೀನ್ನ ರಚನೆಯನ್ನು ಬದಲಾಯಿಸುತ್ತದೆ ಇದರ ಪರಿಣಾಮವಾಗಿ ರೆಡ್ ಬ್ಲಡ್ ಸೆಲ್ನ ಸಿಕಲ್ ಸೆಲ್ ಸ್ಟ್ರಕ್ಚರ್ ಉಂಟಾಗುತ್ತದೆ ಹಿಮೋಗ್ಲೋಬಿನ್ ಮೂಲಕ ಆಮ್ಲಜನಕವನ್ನು ಸಾಗಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದು ಸಿಕಲ್ ಸೆಲ್ ಅನೀಮಿಯಾಗೆ ಕಾರಣವಾಗುತ್ತದೆ ಆದ್ದರಿಂದ ಪ್ರೊಟೀನ್ಗಳ ಸಂದರ್ಭದಲ್ಲಿ ರಚನೆಯ ಕ್ರಿಯೆಯ ಸಂಬಂಧವನ್ನು ಉಚ್ಚರಿಸಲಾಗುತ್ತದೆ ಸರಿಯಾದ ರಚನೆಯು ಸರಿಯಾದ ಕಾರ್ಯವನ್ನು ಉಂಟುಮಾಡುತ್ತದೆ ಮತ್ತು ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಈ ನಿರ್ದಿಷ್ಟ ಉಪನ್ಯಾಸಕ್ಕಾಗಿ ನಾವು ಇಲ್ಲಿ ನಿಲ್ಲಿಸುತ್ತೇವೆ ಎಂದು ನಾನು ಭಾವಿಸುತ್ತೇನೆ ನಾವು ನೋಡಿದ್ದೇವೆ ನಾವು ಪ್ರೋಟೀನ್ಗಳು ಯಾವುವು ಎಂದು ಕೇಳುವ ಮೂಲಕ ಪ್ರಾರಂಭಿಸಿದ್ದೇವೆ ನಂತರ ನಾವು ಪ್ರೋಟೀನ್ಗಳು ಅಮೈನೋ ಆಸಿಡ್ಗಳ ಪಾಲಿಮರ್ಗಳು ಎಂದು ನಾವು ಹೇಳಿದೆವು ನಂತರ ನಾವು ಅಮೈನೋ ಆಸಿಡ್ಗಳು ಏನೆಂದು ನೋಡಿದ್ದೇವೆ ಇದು ಕೇಂದ್ರೀಯ ಕಾರ್ಬನ್ ಆಟಮ್ ಒಂದು ಬದಿಯಲ್ಲಿ ಅಮೈನೋ ಗುಂಪು ಇನ್ನೊಂದು ಬದಿಯಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಗುಂಪು ಆದ್ದರಿಂದ ಅಮೈನೋ ಆಸಿಡ್ ಮತ್ತು ನಂತರ ನೀವು ಇಲ್ಲಿ H ಗುಂಪು ಮತ್ತು ವಿವಿಧ ರೀತಿಯ R ಗುಂಪುಗಳನ್ನು ಹೊಂದಿದ್ದೀರಿ ಪ್ರತಿ ಅಮೈನೋ ಆಸಿಡ್ಗೆ ಒಂದರಂತೆ ವಿವಿಧ ರೀತಿಯ R ಗುಂಪುಗಳು ಇನ್ನೊಂದು ಬದಿಯಲ್ಲಿ ಇರುತ್ತವೆ ನಂತರ ನೀವು ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿದಾಗ ನೀವು ಪ್ರೋಟೀನ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದಾಗ ಒಂದು R ಗುಂಪಿನೊಂದಿಗೆ ಇನ್ನೊಂದರ ಜೊತೆಗೆ ಪರಸ್ಪರ ಕ್ರಿಯೆಯ ಅವಶ್ಯಕತೆಯಿದೆ ಮತ್ತು ಬಹುಶಃ ಅದರ ಸುತ್ತಲಿನ ನೀರಿನೊಂದಿಗೆ ಇತರ ರೀತಿಯ ಸಂವಹನಗಳು ಮತ್ತು ಇತ್ಯಾದಿ ಆದ್ದರಿಂದ ಪ್ರೋಟೀನ್ ಅಣುವಿನ ಫೋಲ್ಡ್ಗಳು ಮತ್ತು ಪ್ರೋಟೀನ್ ಅಣುವಿನ ಫೋಲ್ಡ್ ಅದರ ಕಾರ್ಯದಲ್ಲಿ ಪರಿಣಾಮ ಬೀರುತ್ತದೆ ಮತ್ತು ಅತ್ಯಂತ ಗಮನಾರ್ಹ ಉದಾಹರಣೆಯೆಂದರೆ ಹಿಮೋಗ್ಲೋಬಿನ್ ಸಾಮಾನ್ಯ ಸಂದರ್ಭದಲ್ಲಿ ಇದು ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ಸಾಮಾನ್ಯ ಸಾಮರ್ಥ್ಯಕ್ಕೆ ಕಾರಣವಾಗುತ್ತದೆ ಸಾಮಾನ್ಯ ಕೆಂಪು ರಕ್ತ ಕಣ ಆರನೇ ಸ್ಥಾನದಲ್ಲಿ ಒಂದು ಬದಲಾವಣೆಯ ಸಂದರ್ಭದಲ್ಲಿ ಅಮೈನೋ ಆಸಿಡ್ ವಿಭಿನ್ನವಾಗಿದ್ದರೆ ನಾವು ಸಿಕಲ್ ಸೆಲ್ ಅನೀಮಿಯಾ ಅನ್ನು ಪಡೆಯುತ್ತೇವೆ ಅಂದರೆ ಸಿಕಲ್ ಸೆಲ್ ಹಿಮೋಗ್ಲೋಬಿನ್ ರಚನೆಯಾಗುವುದರಿಂದ ಅದು ವಿಭಿನ್ನವಾದ ಫೋಲ್ಡಿಂಗ್ ಮತ್ತು ವಿಭಿನ್ನ ರಚನೆಯನ್ನು ಹೊಂದಿದೆ ಅದು ಸಾಮಾನ್ಯ ಹಿಮೋಗ್ಲೋಬಿನ್ಗೆ ಸಂಬಂಧಿಸಿದೆ ಯಾವುದೇ ಕ್ರಿಯಾತ್ಮಕತೆಯನ್ನು ಹೊಂದಿರುವುದಿಲ್ಲ ಮತ್ತು ಇದು ರೆಡ್ ಬ್ಲಡ್ ಸೆಲ್ನ ಸಿಕಲ್ ಸೆಲ್ ಶೇಪ್ ಮತ್ತು ಕಾಯಿಲೆಗೆ ಕಾರಣವಾಗುತ್ತದೆ ನಾವು ಇಲ್ಲಿ ನಿಲ್ಲುತ್ತೇವೆ ನಾವು ಮುಂದೆ ಭೇಟಿಯಾದಾಗ ನಮ್ಮ ಕಥೆಗಳನ್ನು ಮುಂದುವರಿಸುತ್ತೇವೆ ಮತ್ತೆ ಸಿಗೋಣ